ಶುಭೋದಯ ಸ್ನೇಹಿತರೇ ಇಂಧನ ಸಂರಕ್ಷಣೆ ಮತ್ತು ತ್ಯಾಜ್ಯದ ಮುಂದಿನ ಉಪನ್ಯಾಸಕ್ಕೆ ಸ್ವಾಗತ ಶಾಖ ಚೇತರಿಕೆ ಮತ್ತು ಇಂದು ನಾವು ಏನು ಮಾಡುತ್ತೇವೆಂದರೆ ಕೊನೆಯ ಉಪನ್ಯಾಸ ನಾವು ಥರ್ಮೋ ಅಯಾನಿಕ್ ಜನರೇಟರ್ ಗಳನ್ನು ಚರ್ಚಿಸುತ್ತಿರುವಾಗ ಮತ್ತೆ ನಾವು ನೆನಪಿಸಿಕೊಂಡರೆ ಅಯಾನಿಕ್ ಜನರೇಟರ್ ನೇರ ಪರಿವರ್ತನೆ ಸಾಧನವಾಗಿದೆ ಆ ಮೂಲಕ ನಾವು ಯಾವುದನ್ನೂ ಅವಲಂಬಿಸದೆ ಅದನ್ನು ನೇರವಾಗಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಚಲಿಸುವ ಭಾಗಗಳು ಯಾವುದೇ ಯಾಂತ್ರಿಕ ಪರಿವರ್ತನೆ ಮತ್ತು ಥರ್ಮಲ್ ಅನ್ನು ಬಳಸಬಹುದು ಆದ್ದರಿಂದ ನಾವು ಕಳೆದ ಬಾರಿ ನೋಡಿದಂತೆ ಮತ್ತು ಈ ಪವರ್ ಪಾಯಿಂಟ್ ಸ್ಲೈಡ್ ಅನ್ನು ನೋಡುವುದನ್ನು ಮರುಸೃಷ್ಟಿಸಲು ಇದು ನೇರವಾಗಿದೆ ಪರಿವರ್ತನೆ ಸಾಧನವು 2 ವಿದ್ಯುದ್ವಾರಗಳನ್ನು ಹೊಂದಿರುತ್ತದೆ ಮೊದಲನೆಯದು ಹೊರಸೂಸುವವನು ಮತ್ತು ಅದು ಯಾವಾಗ ಸಾಕಷ್ಟು ಹೆಚ್ಚಿನ ತಾಪಮಾನಕ್ಕೆ ಬಿಸಿಯಾದರೆ ಎಲೆಕ್ಟ್ರಾನ್ ಗಳು ಮತ್ತು ಅದು ಹೊರಸೂಸುವ ಕಾರಣವನ್ನು ಹೊರಸೂಸುತ್ತದೆ ಎಲೆಕ್ಟ್ರಾನ್ ಗಳು ಅಥವಾ ಅದು ಎಲೆಕ್ಟ್ರಾನ್ಗಳನ್ನು ಹೊರಸೂಸುತ್ತದೆ ಏಕೆಂದರೆ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಸಾಕಷ್ಟು ಹೆಚ್ಚು ತಾಪಮಾನ ಕೆಲವು ಎಲೆಕ್ಟ್ರಾನ್ಗಳು ಸಾಕಷ್ಟು ಹೆಚ್ಚಿನ ಚಲನ ಶಕ್ತಿಯನ್ನು ಹೊಂದಿರುತ್ತವೆ ಅದು ಆ ವಸ್ತುವಿನ ಮತ್ತು ಈ ಎಲೆಕ್ಟ್ರಾನ್ಗಳ ಕೆಲಸದ ಕಾರ್ಯ ಎಂದು ನಾವು ವ್ಯಾಖ್ಯಾನಿಸಿದ್ದಕ್ಕಿಂತ ಮೇಲಿರುತ್ತದೆ ಆದ್ದರಿಂದ ಇದು ಕೆಲಸದ ಕಾರ್ಯಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಪಡೆಯುವುದರಿಂದ ಅದು ಮೇಲ್ಮೈಯಿಂದ ಬೇರ್ಪಡಿಸಬಹುದು ಮತ್ತು ಸಂಗ್ರಾಹಕ ಮೇಲ್ಮೈ ಕಡೆಗೆ ಚಲಿಸಬಹುದು ಸಂಗ್ರಾಹಕವು ಗಮನಾರ್ಹವಾಗಿ ಕಡಿಮೆ ತಾಪಮಾನದಲ್ಲಿರುತ್ತದೆ ಮತ್ತು ಆದ್ದರಿಂದ ಅದು ಎಲೆಕ್ಟ್ರಾನ್ ಗಳನ್ನು ಸ್ವೀಕರಿಸುವುದರಿಂದ ಏನಾಗುತ್ತದೆ ಎಂಬುದು ಎಲೆಕ್ಟ್ರಾನ್ ಗಳು ತಮ್ಮ ಶಕ್ತಿಯನ್ನು ಬಿಟ್ಟುಬಿಡುತ್ತವೆ ಮತ್ತು ಸಂಗ್ರಾಹಕ ಮೇಲ್ಮೈಯ ಫೆರ್ಮಿ ಮಟ್ಟ ಎಂದು ಕರೆಯಲ್ಪಡುವ ಫೆರ್ಮಿಯ ಮಟ್ಟಕ್ಕೆ ಇಳಿಯುತ್ತವೆ ಆದ್ದರಿಂದ ಪ್ರಕ್ರಿಯೆಯಲ್ಲಿ ಇದು ಉಷ್ಣ ಶಕ್ತಿಯನ್ನು ಬಿಟ್ಟುಕೊಡುತ್ತದೆ ಇದನ್ನು ಸಂಗ್ರಾಹಕ ಮೇಲ್ಮೈಯಿಂದ ಶಾಖವೆಂದು ತಿರಸ್ಕರಿಸಲಾಗುತ್ತದೆ ಈಗ ನಾವು ಕಳೆದ ಬಾರಿ ನೋಡಿದಂತೆ ಹೊರಸೂಸುವವ ಮತ್ತು ಸಂಗ್ರಾಹಕ ವಸ್ತುಗಳನ್ನು ಆರಿಸಲಾಗಿದ್ದು ಸಂಗ್ರಾಹಕನ ಫೆರ್ಮಿ ಮಟ್ಟವು ಹೊರಸೂಸುವವರಿಗಿಂತ ಹೆಚ್ಚಾಗಿದೆ ಆದ್ದರಿಂದ ಏನಾಗುತ್ತದೆ ಎಂದರೆ ಈಗ ಸಂಗ್ರಾಹಕ ಮೇಲ್ಮೈಯಲ್ಲಿ ಸಂಗ್ರಹಿಸಲಾದ ಎಲೆಕ್ಟ್ರಾನ್ಗಳು ಹೆಚ್ಚಿನ ಫೆರ್ಮಿ ಮಟ್ಟವನ್ನು ಹೊಂದಿರುತ್ತವೆ ಇದು ಹೊರಸೂಸುವರಿಗಿಂತ ಸ್ಥಿರ ಸ್ಥಿತಿಯಾಗಿದೆ ಆದ್ದರಿಂದ ಈಗ ನಾವು ಸಂಗ್ರಾಹಕ ಮತ್ತು ಹೊರಸೂಸುವವರನ್ನು ಬಾಹ್ಯವಾಗಿ ಸಂಪರ್ಕಿಸಿದರೆ ಎಲೆಕ್ಟ್ರಾನ್ ಗಳು ಬಾಹ್ಯ ಹೊರೆಯ ಮೂಲಕ ಹರಿಯುತ್ತವೆ ಆದ್ದರಿಂದ ನಾನು ಇಲ್ಲಿ ಚಿತ್ರಿಸಿದ ಸ್ಕೆಚ್ ಅನ್ನು ನೀವು ನೋಡಿದರೆ ಇದು ನಾವು ಕಳೆದ ಬಾರಿ ಎಳೆದದ್ದಕ್ಕೆ ಹೋಲುತ್ತದೆ ಇದು ಹೊರಸೂಸುವ ಮೇಲ್ಮೈಯಲ್ಲಿ ಸಂಗ್ರಾಹಕದಲ್ಲಿ ಏನಾಗುತ್ತದೆ ಎಲೆಕ್ಟ್ರಾನ್ ಗಳು ಶಕ್ತಿಯ ಮಟ್ಟವನ್ನು ಸಾಧಿಸುತ್ತವೆ ಅದು ಸಮನಾಗಿರುತ್ತದೆ ಕೆಲಸದ ಕಾರ್ಯ ಅಥವಾ ಅದಕ್ಕಿಂತ ಹೆಚ್ಚಿನದು ಮತ್ತು ಆದ್ದರಿಂದ ಅದು ಬೇರ್ಪಡಿಸುತ್ತದೆ ಮತ್ತು ಸಂಗ್ರಾಹಕನ ಕಡೆಗೆ ಬರುತ್ತದೆ ಅಲ್ಲಿ ಅದು ಫೆರ್ಮಿ ಮಟ್ಟವಾಗಿರುವ ಈ ಮಟ್ಟಕ್ಕೆ ನೆಲೆಗೊಳ್ಳುತ್ತದೆ ಈಗ ಸಂಗ್ರಾಹಕನ ಈ ಫೆರ್ಮಿ ಮಟ್ಟವು ಹೊರಸೂಸುವವರಿಗಿಂತ ಹೆಚ್ಚಾಗಿದೆ ಆದ್ದರಿಂದ ನಾವು ಎಲೆಕ್ಟ್ರಾನ್ ಆಗಿರುವುದರಿಂದ ಬರೆಯಲು ಅವಕಾಶ ಮಾಡಿಕೊಡಿ εfc εfe ಎಲೆಕ್ಟ್ರಾನ್ಗಳು ಸಂಗ್ರಾಹಕದಿಂದ ಹೊರಸೂಸುವವರಿಗೆ ಬಾಹ್ಯ ಹೊರೆಯ ಮೂಲಕ ಹರಿಯುತ್ತವೆ ನೀವು ಸಂಗ್ರಾಹಕ ಮತ್ತು ಹೊರಸೂಸುವವರನ್ನು ಸಂಪರ್ಕಿಸಿದರೆ ನಾವು ನೋಡುವುದು ನಾವು ಸರ್ಕ್ಯೂಟ್ ಅನ್ನು ಮುಚ್ಚಿದರೆ ಅವುಗಳು ಸಂಗ್ರಾಹಕ ಮೇಲ್ಮೈಯಿಂದ ಹೊರಸೂಸುವ ಮೇಲ್ಮೈಗೆ ಬಾಹ್ಯ ಪ್ರವಾಹವನ್ನು ಹೊಂದಿರುತ್ತವೆ ಆದ್ದರಿಂದ ಏನಾಗುತ್ತದೆ ಎಂದರೆ ಪ್ರವಾಹವು ಹರಿಯಲು ಪ್ರಾರಂಭಿಸಿದಾಗ ಏನಾಗುತ್ತದೆ ಎಂದರೆ 2 ರ ನಡುವೆ ವೋಲ್ಟೇಜ್ಬೆಳೆಯುತ್ತದೆ ಅದು ನಾವು ಸಂಪರ್ಕಿಸಿರುವ ಲೋಡ್ನ ಪ್ರತಿರೋಧದ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ಆ ವಿ0 ಎಂದು ಕರೆಯೋಣ ಆದ್ದರಿಂದ ವಿ0 ವೋಲ್ಟೇಜ್ ಆಗಿದ್ದು ಅದು ಬಾಹ್ಯ ಲೋಡ್ ಆರ್ ಲ್ ಅಡ್ಡಲಾಗಿ ನಿರ್ಮಿಸುತ್ತದೆ ಈಗ ಆರ್ ಲ್ ಮತ್ತೆ ಏನು ನೆನಪಿಸಿಕೊಳ್ಳಬಹುದು ಸ್ಲೈಡ್ನಿಂದಲೇ ನಾವು ಆರ್ ಲ್ ಈ ಬಾಹ್ಯ ಹೊರೆ ಮತ್ತು ವಿಎಲ್ ವೋಲ್ಟೇಜ್ ಆಗಿದ್ದು ಪ್ರವಾಹವು ಹೊರಸೂಸುವವರಿಂದ ಸಂಗ್ರಾಹಕಕ್ಕೆ ಹರಿಯಲು ಪ್ರಾರಂಭಿಸಿದ ನಂತರ ನಾವು ಅಳೆಯುತ್ತೇವೆ ಎಲೆಕ್ಟ್ರಾನ್ಗಳು ಸಂಗ್ರಾಹಕದಿಂದ ಹೊರಸೂಸುವವರಿಗೆ ಹರಿಯುತ್ತಿವೆ ಎಂಬುದನ್ನು ನೆನಪಿಡಿ ಪ್ರಸ್ತುತ ಹರಿವಿನ ದಿಕ್ಕು ಎಲೆಕ್ಟ್ರಾನ್ ರಂಧ್ರಗಳ ದಿಕ್ಕಿನಲ್ಲಿರುತ್ತದೆ ಅಥವಾ ಹೊರಸೂಸುವವರಿಂದ ಸಂಗ್ರಾಹಕಕ್ಕೆ ಇರುವ ಎಲೆಕ್ಟ್ರಾನ್ಗಳ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ನಾವು ಸ್ಪಷ್ಟವಾಗಿ ನೋಡಿದಂತೆ ವಿದ್ಯುತ್ ಶಕ್ತಿಯನ್ನು ಹೇಗೆ ಪಡೆಯುತ್ತೇವೆ ಆದ್ದರಿಂದ ತುಂಬಾ ಒಳ್ಳೆಯದು ಆದರೆ ಏನಾಗುತ್ತದೆ ಈ ಕೆಳಗಿನವುಗಳು ನಾವು ಇಲ್ಲಿಗೆ ಹಿಂತಿರುಗಿ ನೋಡೋಣ ಆದ್ದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇತರ ಕೆಲವು ವಿಷಯಗಳಿವೆ ಆದ್ದರಿಂದ ಪ್ರವಾಹದಂತೆ ಇದನ್ನು ನಾವು ಸ್ಪೇಸ್ ಚಾರ್ಜ್ ಪರಿಣಾಮವನ್ನು ಸ್ಪಷ್ಟವಾಗಿ ಕರೆಯುತ್ತೇವೆ ಆದ್ದರಿಂದ ಎಲೆಕ್ಟ್ರಾನ್ ಗಳು ಹೊರಸೂಸುವವರಿಂದ ಸಂಗ್ರಾಹಕಕ್ಕೆ ಹರಿಯಲು ಪ್ರಾರಂಭಿಸಿದಾಗ ಏನಾಗುತ್ತದೆ ಈ ಇಂಟರ್ ಎಲೆಕ್ಟ್ರೋಡ್ ಜಾಗದಲ್ಲಿ ಋಣಾತ್ಮಕ ಎಲೆಕ್ಟ್ರಾನ್ ಕ್ಲೌಡ್ವನ್ನು ನಿರ್ಮಿಸುವುದು ಸ್ಪಷ್ಟವಾಗಿರುತ್ತದೆ ಮತ್ತು ಆದ್ದರಿಂದ ಇದು ಹೊರಸೂಸುವ ಮೇಲ್ಮೈಯಿಂದ ಸಂಗ್ರಾಹಕ ಮೇಲ್ಮೈಗೆ ಎಲೆಕ್ಟ್ರಾನ್ ನ ಚಲನೆಯನ್ನು ನಿಧಾನಗೊಳಿಸುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಹೊರಸೂ ಸುವವರಿಂದ ಸಂಗ್ರಾಹಕನ ಕಡೆಗೆ ಹರಿಯಲು ಪ್ರಾರಂಭಿಸಿದಾಗ ನಾನು ಇದನ್ನು ಮತ್ತೆ ಪುನರಾವರ್ತಿಸುತ್ತೇನೆ ಅಲ್ಲಿ ನಾವು ಎಲೆಕ್ಟ್ರಾನ್ ಕ್ಲೌಡ್ ಎಂದು ಕರೆಯುವ ಇಂಟರ್ ಎಲೆಕ್ಟ್ರೋಡ್ ಜಾಗದಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಇದರ ನಿವ್ವಳ ಪರಿಣಾಮವೆಂದರೆ ಎಲೆಕ್ಟ್ರಾನ್ ಗಳ ಚಲನೆಯನ್ನು ನಿಧಾನ ಗೊಳಿಸುವುದು ಸಂಗ್ರಾಹಕದಿಂದ ಹೊರಸೂಸುವರಿಂದ ಸಂಗ್ರಾಹಕ ಎಲೆಕ್ಟ್ರಾನ್ಗಳು ಹೊರಸೂಸುವ ಮೇಲ್ಮೈಯಿಂದ ಬೇರ್ಪಟ್ಟಂತೆ ಹೊರಸೂಸುವಿಕೆಯು ಧನಾತ್ಮಕವಾಗಿ ಚಾರ್ಜ್ ಆಗುತ್ತದೆ ಆದ್ದರಿಂದ ಆಕರ್ಷಕ ಶಕ್ತಿಯು ವಿರುದ್ಧ ಚಾರ್ಜ್ಡ್ ಎಲೆಕ್ಟ್ರಾನ್ಗಳನ್ನು ಅದರ ಕಡೆಗೆ ಆಕರ್ಷಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಮತ್ತು ಋಣಾತ್ಮಕ ಆವೇಶದ ಎಲೆಕ್ಟ್ರಾನ್ಗಳನ್ನು ಅದರ ಕಡೆಗೆ ಆಕರ್ಷಿಸುತ್ತದೆ ಮತ್ತು ಇದು ನಿಧಾನ ಗೊಳ್ಳುತ್ತದೆ ಆದ್ದರಿಂದ ಈ 2 ವಾಸ್ತವವಾಗಿ ಥರ್ಮೋ ಅಯಾನಿಕ್ ಪೀಳಿಗೆಯನ್ನು ಥರ್ಮೋ ಅಯಾನಿಕ್ ಪೀಳಿಗೆಯ ವೋಲ್ಟೇಜ್ ಅಥವಾ ಪ್ರಸ್ತುತ ಹರಿವಿನ ರಚನೆಯನ್ನು ವಿರೋಧಿಸುತ್ತದೆ ಸರಿ ಆದ್ದರಿಂದ ಹೊರ ಸೂಸುವವರ ಕೆಲಸದ ಕಾರ್ಯದಲ್ಲಿ ಆ ಶಕ್ತಿಯ ಮಟ್ಟವನ್ನು ಹೊಂದಿರುವುದು ಥರ್ಮೋ ಅಯಾನಿಕ್ ಉತ್ಪಾದನೆಯನ್ನು ಪ್ರಾರಂಭಿಸುವುದು ಇರಬಹುದು ಆದರೆ ಅದನ್ನು ಉಳಿಸಿಕೊಳ್ಳಲು ಅದು ಸಾಕಾಗುವುದಿಲ್ಲ ಆದ್ದರಿಂದ ವಾಸ್ತವದಲ್ಲಿ ಏನಾಗುತ್ತದೆ ಎಂದರೆ ಕೇವಲ ಕೆಲಸದ ಕಾರ್ಯಕ್ಕಿಂತ ಹೆಚ್ಚಿನದನ್ನು ಪಡೆಯಲು ನಮಗೆ ಈ ಮಟ್ಟದ ಶಕ್ತಿಯ ಮಟ್ಟ ಬೇಕಾಗುತ್ತದೆ ಆದ್ದರಿಂದ ವಾಸ್ತವವಾಗಿ ಎಲೆಕ್ಟ್ರಾನ್ಗಳು ಉನ್ನತ ಮಟ್ಟಕ್ಕೆ ಹೋಗಬೇಕು ಮತ್ತು ನಂತರ ಈ ರೀತಿ ಇಳಿಯಬೇಕು ಮತ್ತು ನಾವು ಸ್ಪೇಸ್ ಚಾರ್ಜ್ ಎಫೆಕ್ಟ್ ಎಂದು ಕರೆಯುವುದರಿಂದ ಇದು ಏಕೆ ಅಗತ್ಯವಾಗಿರುತ್ತದೆ ಇಂಟರ್ ಎಲೆಕ್ಟ್ರೋಡ್ ಜಾಗದಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ದ ಸಂಖ್ಯೆ 1 ಮತ್ತು ಉಚಿತ ಎಲೆಕ್ಟ್ರಾನ್ ಗಳ ಮೇಲೆ ಧನಾತ್ಮಕ ಆವೇಶದ ಹೊರಸೂಸುವಿಕೆಯಿಂದ ಸಂಖ್ಯೆ 2 ಆಕರ್ಷಕ ಶಕ್ತಿ ಆದ್ದರಿಂದ ನಿವ್ವಳ ಪರಿಣಾಮ ಏನು ನಿವ್ವಳ ಪರಿಣಾಮವು ಹೆಚ್ಚುವರಿ ಸಾಮರ್ಥ್ಯವಾಗಿದೆ ಆದ್ದರಿಂದ ಅಗತ್ಯ ವಿರುವ ಹೆಚ್ಚುವರಿ ಸಾಮರ್ಥ್ಯವಿದೆ ಮತ್ತು ಅದನ್ನು ನಾವು Δವಿಇಬಿ ಎಂದು ಸೂಚಿಸುತ್ತೇವೆ ಇದನ್ನು ಕೆಲವೊಮ್ಮೆ ಬ್ಯಾರಿಯರ್ ಇಂಡೆಕ್ಸ್ ಎಂದೂ ಕರೆಯುತ್ತಾರೆ ಅದು ಈ ಹೆಸರುಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾನು ಈಗ ಅದನ್ನು ಬರೆಯುತ್ತೇನೆ ಆದ್ದರಿಂದ ಈ ಹೆಚ್ಚುವರಿ ಸಾಮರ್ಥ್ಯವು Δವಿಇಬಿ ತಡೆಗೋಡೆ ಸೂಚ್ಯಂಕ ಸ್ಪಷ್ಟವಾಗಿದೆ ಆದ್ದರಿಂದ ಹೊರಸೂಸುವವರ ತಡೆಗೋಡೆ ಸೂಚ್ಯಂಕ ಆದ್ದರಿಂದ ನಾವು ಇದನ್ನು Δವಿಸಿಬಿ ಸ್ಪಷ್ಟ ಎಂದು ಕರೆಯುತ್ತೇವೆ ನಂತರ ಏನಾಗುತ್ತದೆ ಎಂದು ಸಂಪರ್ಕಿಸುವ ತಂತಿಗಳು ಮತ್ತು ಮುನ್ನಡೆಗಳಿಂದಾಗಿ ಕೆಲವು ನಷ್ಟಗಳು ಉಂಟಾಗುತ್ತವೆ ಆದ್ದರಿಂದ ನಾವು ಅದನ್ನು Δವಿಎಲ್ ಎಂದು ಕರೆಯುತ್ತೇವೆ ಮತ್ತು ಉಳಿದವು Δವಿಎಲ್ ಆಗಿರುತ್ತದೆ ಆದ್ದರಿಂದ ನಾನು ಅದನ್ನು ಬರೆಯಲು ಬಿಡುತ್ತೇನೆ Δವಿಎಲ್ ಎಂಬುದು ಆರ್ಎಲ್ನಾದ್ಯಂತ ವೋಲ್ಟೇಜ್ ಅಥವಾ ಸಂಭಾವ್ಯ ವ್ಯತ್ಯಾಸವಾಗಿದೆ ಇದು ಬಾಹ್ಯ ಹೊರೆ ಮತ್ತು Δವಿಎಲ್ ಎಂಬುದು ಡ್ರಾಪ್ ಅಥವಾ ವೋಲ್ಟೇಜ್ ಡ್ರಾಪ್ ಅನ್ನು ಲೀಡ್ಸ್ ಅಥವಾ ಸಂಪರ್ಕಿಸುವ ತಂತಿಗಳಲ್ಲಿ ಅಡ್ಡಲಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ಇದು ನಾವು ಪಡೆಯಲಿದ್ದೇವೆ ಮತ್ತು ಅದು ಅದರ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಪ್ರಸ್ತುತ ಆದ್ದರಿಂದ ಹೆಚ್ಚುವರಿ ಭೌತಶಾಸ್ತ್ರವಿದೆ ಅದು ಎಲ್ಲಿಂದ ರಿಚರ್ಡ್ಸನ್ ಡಚ್ಮನ್ ಸಮೀಕರಣದಿಂದ ನಾವು ಚಾರ್ಜ್ ಸಾಂದ್ರತೆಯನ್ನು ಪಡೆಯಬಹುದು ಮತ್ತು ಹೀಗೆ ಮಾಡಬಹುದು ಆದರೆ ಈ ಕೋರ್ಸ್ನ ಭಾಗವಾಗಿ ನಾವು ಆ ಎಲ್ಲ ವಿವರಗಳನ್ನು ಪಡೆಯಲು ಹೋಗುವುದಿಲ್ಲ ಥರ್ಮೋ ಅಯಾನಿಕ್ ಪೀಳಿಗೆಯು ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎಂಬ ಚರ್ಚೆಯ ಆಧಾರದ ಮೇಲೆ ನ್ಯಾಯಯುತ ತಿಳುವಳಿಕೆ ಇದೆ ಎಂದು ನಾವು ಭಾವಿಸಿದರೆ ಸಾಕು ಏನಾಗುತ್ತದೆ ಅದು ಏಕೆ ನಾವು ಹೊರಸೂಸುವ ಮೇಲ್ಮೈಯನ್ನು ಸಾಕಷ್ಟು ಹೆಚ್ಚಿನ ಮಟ್ಟಕ್ಕೆ ಬಿಸಿಮಾಡಿದಾಗ ಈ ಪ್ರಸ್ತುತ ಹರಿವಿಗೆ ಕಾರಣವಾಗುವುದು ಏನು ಮತ್ತು ಅದು ಏಕೆ ಮಾಡುತ್ತದೆ ಎಂದು ನಾವು ನೋಡಿದ್ದೇವೆ ಏಕೆಂದರೆ ಹೊರಸೂಸುವ ಮೇಲ್ಮೈಯಿಂದ ಕೆಲವು ಎಲೆಕ್ಟ್ರಾನ್ಗಳು ಕೆಲಸದ ಕಾರ್ಯವನ್ನು ಜಯಿಸಲು ಸಾಕಷ್ಟು ಶಕ್ತಿಯನ್ನು ಪಡೆದುಕೊಂಡಿವೆ ಮತ್ತು ಆದ್ದರಿಂದ ಹೋಗುತ್ತದೆ ಸಂಗ್ರಾಹಕನ ಕಡೆಗೆ ಅವರ ಫೆರ್ಮಿ ಮಟ್ಟವು ಹೊರಸೂಸುವವರಿಗಿಂತ ಹೆಚ್ಚಾಗಿದೆ ಆದ್ದರಿಂದ ನೀವು ಈಗ ಬಾಹ್ಯ ಲೋಡ್ ಅನ್ನು ಸಂಪರ್ಕಿಸಿದರೆ ಎಲೆಕ್ಟ್ರಾನ್ಗಳು ಸಂಗ್ರಾಹಕದಿಂದ ಹೊರಸೂಸುವವರಿಗೆ ಹರಿಯುತ್ತವೆ ಇಂಟರ್ ಎಲೆಕ್ಟ್ರೋಡ್ ಜಾಗದ ಮೂಲಕ ಚಲನೆಯು ಹೊರಸೂಸುವವರಿಂದ ಸಂಗ್ರಾಹಕಕ್ಕೆ ಬಾಹ್ಯ ಹೊರೆಯ ಮೂಲಕ ನೀವು ಲೂಪ್ ಅನ್ನು ಮುಚ್ಚಿದಾಗ ಎಲೆಕ್ಟ್ರಾನ್ಗಳ ಹೊರಸೂಸುವವರಿಗೆ ಚಲನೆಯನ್ನು ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಇದರರ್ಥ ಹೊರಸೂಸುವವರಿಂದ ಸಂಗ್ರಾಹಕಕ್ಕೆ ಪ್ರಸ್ತುತ ಹರಿವು ಇದೆ ಮತ್ತು ನೀವು ಈಗ ಬಾಹ್ಯ ಹೊರೆ ಜೋಡಿಸಿದರೆ ನೀವು ಅದರಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯಬಹುದು ಮತ್ತು ನಂತರ ವಿಭಿನ್ನ ಶಕ್ತಿಯ ಬಗ್ಗೆ ನಿಮಗೆ ತಿಳಿದಿರುವ ಬಗ್ಗೆ ನಾವು ಕೆಲವು ವಿಷಯಗಳನ್ನು ನೋಡಿದ್ದೇವೆ ಅಥವಾ ಅಗತ್ಯವಿರುವ ಸಂಭಾವ್ಯ ಮಟ್ಟಗಳು ನಾವು ಕೆಲಸದ ಕಾರ್ಯವನ್ನು ಮೀರಿ ಹೆಚ್ಚುವರಿ ಸಾಮರ್ಥ್ಯದ ಅಗತ್ಯವಿರುವ ಸ್ಪೇಸ್ ಚಾರ್ಜ್ ಪರಿಣಾಮದ ಕುರಿತು ಮಾತನಾಡಿದ್ದೇವೆ ಆದ್ದರಿಂದ ಥರ್ಮೋ ಅಯಾನಿಕ್ ಪೀಳಿಗೆಯನ್ನು ಉಳಿಸಿಕೊಳ್ಳಬಹುದು ಸರಿ ಆದ್ದರಿಂದ ಈ ರೀತಿಯ ಥರ್ಮೋ ಅಯಾನಿಕ್ ಪೀಳಿಗೆಯ ಕುರಿತು ನಮ್ಮ ಚರ್ಚೆಯನ್ನು ಸುತ್ತುವರಿಯುತ್ತದೆ ಆದ್ದರಿಂದ ನಾವು ಮುಂದೆ ಏನು ಮಾಡಬೇಕೆಂದರೆ ನಾವು ನಾಲ್ಕನೇ ಪ್ರಕಾರದ ನೇರ ಪರಿವರ್ತನೆ ಸಾಧನವನ್ನು ಅಧ್ಯಯನ ಮಾಡುತ್ತೇವೆ ಅದು ಪ್ರಾರಂಭವಾದರೂ ಅಥವಾ ಮೊದಲು ಪ್ರಸ್ತಾಪಿಸಲ್ಪಟ್ಟಿದ್ದರೂ ಮತ್ತು 1960 ರ ದಶಕದಲ್ಲಿ ಕೆಲಸ ಮಾಡಲು ತೋರಿಸಲ್ಪಟ್ಟಿದ್ದರೂ ಸಹ ಆದರೆ ಆದಾಗ್ಯೂ ಈ ಕುರಿತಾದ ಸಂಶೋಧನೆಯು ಸೀಮಿತವಾಗಿದೆ ಮತ್ತು ಕಳೆದ 10 ವರ್ಷಗಳಲ್ಲಿ ಮಾತ್ರ ಸಂಶೋಧನೆಯು ನಿಜವಾಗಿಯೂ ಎತ್ತಿಕೊಂಡಿದೆ ಆದ್ದರಿಂದ ನೇರ ಪರಿವರ್ತನೆ ಸಾಧನದ ಈ ವರ್ಗವನ್ನು ಥರ್ಮೋ ದ್ಯುತಿವಿದ್ಯುಜ್ಜನಕ ಎಂದು ಕರೆಯಲಾಗುತ್ತದೆ ಹಾಗಾಗಿ ಅದನ್ನು ಥರ್ಮೋ ದ್ಯುತಿವಿದ್ಯುಜ್ಜನಕ ಪೀಳಿಗೆಯ ಅಥವಾ ಟಿಪಿವಿ ಎಂದು ಬರೆಯುತ್ತೇನೆ ಆದ್ದರಿಂದ ನಾವು ನಿಜವಾಗಿ ಏನು ಮಾಡಬೇಕೆಂದರೆ ನಾವು ಭೌತಶಾಸ್ತ್ರ ಅಥವಾ ಗಣಿತಶಾಸ್ತ್ರಕ್ಕೆ ಹೆಚ್ಚು ಹೋಗುವುದಿಲ್ಲ ಇದು ನಮ್ಮನ್ನು ಹೇಗೆ ಸೀಮಿತಗೊಳಿಸಲಿದೆ ಎಂದರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಮಾತ್ರ ಆದ್ದರಿಂದ ಥರ್ಮೋ ದ್ಯುತಿವಿದ್ಯುಜ್ಜನಕ ಯಾವುದು ದ್ಯುತಿವಿದ್ಯುಜ್ಜನಕ ಪದವು ಸೂಚಿಸುವಂತೆ ನಾವು ಈ ಥರ್ಮೋ ದ್ಯುತಿವಿದ್ಯುಜ್ಜನಕವನ್ನು ನೋಡೋಣ ಇದು ಸಾಂಪ್ರದಾಯಿಕ ದ್ಯುತಿವಿದ್ಯುಜ್ಜನಕ ಕೋಶದ ದ್ಯುತಿವಿದ್ಯುಜ್ಜನಕ ಕೋಶದಂತೆಯೇ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ಮೇಲ್ಚಾವಣಿಯಲ್ಲಿ ಸೌರ ಸಂಗ್ರಾಹಕರನ್ನು ನಮ್ಮಲ್ಲಿ ಹೆಚ್ಚಿನವರು ನೋಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಪ್ರಾಥಮಿಕವಾಗಿ ದ್ಯುತಿವಿದ್ಯುಜ್ಜನಕ ಅದು ಏನಾಗುತ್ತದೆ ಎಂಬುದು ದ್ಯುತಿವಿದ್ಯುಜ್ಜನಕ ಕೋಶವಾಗಿದೆ ಮೂಲಭೂತವಾಗಿ ಪಿ ಎನ್ ಜಂಕ್ಷನ್ ಪಿ ಎನ್ ಜಂಕ್ಷನ್ಗೆ ಒಳಹರಿವು ಆಪ್ಟಿಕಲ್ ಎನರ್ಜಿ ಆಗಿದೆ ಆದ್ದರಿಂದ ದ್ಯುತಿವಿದ್ಯುಜ್ಜನಕ ಹೆಸರು ಈ ಕೋಶಗಳನ್ನು ಈ ಪಿ ಎನ್ ಜಂಕ್ಷನ್ ಗಳಿಗೆ ಸೂಚಿಸುವಂತೆ ಅದು ಆಪ್ಟಿಕಲ್ ಶಕ್ತಿಯನ್ನು ಪಡೆಯುವುದರಿಂದ ಅದು ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಉತ್ಪಾದಿಸುತ್ತದೆ ಮತ್ತು ಪ್ರತ್ಯೇಕಿಸುತ್ತದೆ ಮತ್ತು ಆದ್ದರಿಂದ ಅದು ವಿದ್ಯುತ್ ಉತ್ಪಾದಿಸುತ್ತದೆ ಆದ್ದರಿಂದ ದ್ಯುತಿವಿದ್ಯುಜ್ಜನಕವು ಫೋಟೋವನ್ನು ವೋಲ್ಟ್ಗಳಿಗೆ ಸೂಚಿಸುತ್ತದೆ ಅಂದರೆ ಆಪ್ಟಿಕಲ್ ಶಕ್ತಿಯ ನೇರ ಪರಿವರ್ತನೆ ಆಗಿದೆ ಆದ್ದರಿಂದ ವಿದ್ಯುತ್ಗೆ ಫೋಟಾನ್ಗಳು ಸ್ಪಷ್ಟವಾಗಿವೆ ಆದ್ದರಿಂದ ಸಂಕ್ಷಿಪ್ತವಾಗಿ ನಮಗೆ ತಿಳಿದಿರುವಂತೆ ದ್ಯುತಿವಿದ್ಯುಜ್ಜನಕವು ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಥರ್ಮೋ ದ್ಯುತಿವಿದ್ಯುಜ್ಜನಕ ಎಂದರೇನು ಥರ್ಮೋ ದ್ಯುತಿವಿದ್ಯುಜ್ಜನಕ ವಾಸ್ತವವಾಗಿ ದ್ಯುತಿವಿದ್ಯುಜ್ಜನಕದಂತೆಯೇ ಕಾರ್ಯನಿರ್ವಹಿಸುತ್ತದೆ ಆದರೆ ಇಲ್ಲಿರುವ ಏಕೈಕ ವ್ಯತ್ಯಾಸವೆಂದರೆ ದ್ಯುತಿವಿದ್ಯುಜ್ಜನಕ ಕೋಶವು ಪಡೆಯುವ ಆಪ್ಟಿಕಲ್ ಶಕ್ತಿಯು ಸೂರ್ಯನಿಂದ ಅಲ್ಲ ಅಥವಾ ಆಪ್ಟಿಕಲ್ ಶಕ್ತಿಯ ಮೂಲ ಸೌರಶಕ್ತಿಯಲ್ಲ ಆದರೆ ಆದಾಗ್ಯೂ ಇದು ಉಷ್ಣ ಶಕ್ತಿ ಆಗಿದೆ ಆದ್ದರಿಂದ ನಾನು ಇದರ ಅರ್ಥವೇನು ಆದ್ದರಿಂದ ಇಲ್ಲಿ ನಾವು ಒಂದು ನಿರ್ದಿಷ್ಟ ವಸ್ತು ಅಥವಾ ಮೇಲ್ಮೈಯನ್ನು ಹೊಂದಿದ್ದೇವೆ ಅದು ಥರ್ಮೋ ದ್ಯುತಿವಿದ್ಯುಜ್ಜನಕದಲ್ಲಿ ಥರ್ಮೋ ಅಯಾನಿಕ್ ಅನ್ನು ಹೋಲುವ ಹೊರಸೂಸುವವನು ಸಹ ನಮ್ಮಲ್ಲಿ ಹೊರಸೂಸುವವನು ಇದ್ದಾನೆ ಮತ್ತು ನಾವು ಅದನ್ನು ಸಾಕಷ್ಟು ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಬೇಕಾಗಿದೆ ಆದರೆ ಇಲ್ಲಿ ವ್ಯತ್ಯಾಸವೇನು ಈ ಥರ್ಮೋ ದ್ಯುತಿವಿದ್ಯುಜ್ಜನಕ ಅಥವಾ ಸಾಕಷ್ಟು ಹೆಚ್ಚಿನ ತಾಪಮಾನದಲ್ಲಿ ಥರ್ಮೋ ದ್ಯುತಿವಿದ್ಯುಜ್ಜನಕ ಉತ್ಪಾದನೆಗೆ ಹೊರಸೂಸುವ ಮೇಲ್ಮೈ ಬಳಸುವ ಮೇಲ್ಮೈಗಳು ಫೋಟಾನ್ಗಳನ್ನು ಹೊರಸೂಸುತ್ತವೆ ಆದ್ದರಿಂದ ಈ ಸಂದರ್ಭದಲ್ಲಿ ಥರ್ಮೋ ಅಯಾನಿಕ್ನಲ್ಲಿನ ಎಲೆಕ್ಟ್ರಾನ್ ಗಳಿಗಿಂತ ಭಿನ್ನವಾಗಿ ಹೊರಸೂಸುವಿಕೆಯು ಹೊರಸೂಸುವ ಮೇಲ್ಮೈ ಫೋಟಾನ್ಗಳು ಅಥವಾ ಬೆಳಕಿನ ಶಕ್ತಿಯ ಪ್ಯಾಕೆಟ್ಗಳನ್ನು ಹೊರಸೂಸುತ್ತದೆ ಆದ್ದರಿಂದ ಹೆಚ್ಚಿನ ತಾಪಮಾನದಲ್ಲಿ ಟಿಪಿವಿ ವ್ಯವಸ್ಥೆ ಅಥವಾ ಥರ್ಮೋ ದ್ಯುತಿವಿದ್ಯುಜ್ಜನಕ ಜನರೇಟರ್ ವ್ಯವಸ್ಥೆ ಆದ್ದರಿಂದ ಕನಿಷ್ಠ ಒಂದು ಹೊರ ಸೂಸುವಿಕೆಯನ್ನು ಹೊಂದಿರುತ್ತದೆ ಅದು ಎತ್ತರದ ತಾಪಮಾನದಲ್ಲಿರುತ್ತದೆ ಆದ್ದರಿಂದ ನಾನು ಅತಿಗೆಂಪು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುವ ತಾಪಮಾನದ ವ್ಯಾಪ್ತಿಯನ್ನು ತೋರಿಸಿದ್ದೇನೆ ಆದ್ದರಿಂದ ನಿಮಗೆ ಒಂದು ಹೊರಸೂಸುವಿಕೆಯ ಅಗತ್ಯವಿರುತ್ತದೆ ಅದು ಎತ್ತರದ ತಾಪಮಾನಕ್ಕೆ ಬಿಸಿಯಾಗುತ್ತದೆ ಮತ್ತು ಆ ತಾಪಮಾನದಲ್ಲಿ ಅದು ಫೋಟಾನ್ಗಳನ್ನು ಹೊರಸೂಸುವ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಮತ್ತು ನಂತರ ನೀವು ದ್ಯುತಿವಿದ್ಯುಜ್ಜನಕ ವಿದ್ಯುತ್ ಪರಿವರ್ತಕವನ್ನು ಹೊಂದಿರುವಿರಿ ಅದು ಪಿವಿ ಕೋಶವಾಗಿದ್ದು ಅದು ಆ ಫೋಟಾನ್ ಗಳನ್ನು ಸ್ವೀಕರಿಸಿ ಅದನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ ಆದರೆ ಆದಾಗ್ಯೂ ಇವುಗಳು 2 ಕನಿಷ್ಠ ಘಟಕಗಳಾಗಿವೆ ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿರುವುದು ಫಿಲ್ಟರ್ಗಳು ಸಾಂದ್ರಕಗಳು ಪ್ರತಿಫಲಕಗಳು ಇತ್ಯಾದಿಗಳಂತಹ ಕೆಲವು ಹೆಚ್ಚುವರಿ ಘಟಕಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಮತ್ತೊಮ್ಮೆ ನಾನು ಅದನ್ನು ಸಂಕ್ಷಿಪ್ತವಾಗಿ ಥರ್ಮೋ ದ್ಯುತಿವಿದ್ಯುಜ್ಜನಕದಲ್ಲಿ ವ್ಯಾಖ್ಯಾನಿಸ ಬೇಕಾದರೆ ಮತ್ತೆ ದ್ಯುತಿವಿದ್ಯುಜ್ಜನಕ ಪರಿವರ್ತನೆಯಾಗಿದೆ ಅಲ್ಲಿ ನಾವು ಆಪ್ಟಿಕಲ್ ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಲು ಅರೆವಾಹಕ ಮತ್ತು ಪಿ ಎನ್ ಜಂಕ್ಷನ್ಗಳನ್ನು ಬಳಸುತ್ತೇವೆ ಇಲ್ಲಿ ವ್ಯತ್ಯಾಸ ವೆಂದರೆ ಆ ಆಪ್ಟಿಕಲ್ ಶಕ್ತಿಯ ಮೂಲವು ಸೂರ್ಯ ಅಥವಾ ಸೌರಶಕ್ತಿಯಲ್ಲ ಆದರೆ ಇದು ಹೊರಸೂಸುವ ಮೇಲ್ಮೈಯಿಂದ ಹೊರಸೂಸಲ್ಪಟ್ಟ ಫೋಟಾನ್ ಗಳು ಇದನ್ನು ಹೆಚ್ಚು ಎತ್ತರಕ್ಕೆ ಎತ್ತರಿಸಿದ ತಾಪಮಾನಕ್ಕೆ ಬಿಸಿಮಾಡಲಾಗುತ್ತದೆ ಆದ್ದರಿಂದ ಈ ಸ್ಲೈಡ್ ನಲ್ಲಿ ತೋರಿಸಿರುವಂತೆ ನಾವು ಇಲ್ಲಿ ನೋಡುತ್ತಿರುವುದು ಮೇಲ್ಮೈಯನ್ನು ಸಾಕಷ್ಟು ಹೆಚ್ಚಿನ ತಾಪಮಾನಕ್ಕೆ ಬಿಸಿಮಾಡಿದರೆ ನಾವು ಮೇಲ್ಮೈ ಫೋಟಾನ್ ಗಳನ್ನು ಹೊರಸೂಸಲು ಸಾಧ್ಯವಾಗುತ್ತದೆ ಅದು ನಂತರ ಹೀರಲ್ಪಡುತ್ತದೆ ಅಥವಾ ದ್ಯುತಿವಿದ್ಯುಜ್ಜನಕ ವಿದ್ಯುತ್ ಪರಿವರ್ತಕದಿಂದ ಸ್ಪಷ್ಟವಾಗುತ್ತದೆ ಆದ್ದರಿಂದ ನಾವು ಮುಂದಿನದನ್ನು ಮಾಡುವುದು ಕೆಲವು ಹೆಚ್ಚುವರಿ ಅಂಶಗಳು ಹಾಗಾದರೆ ಈ ಹೊರಸೂಸುವ ಮೇಲ್ಮೈ ಯಾವುದು ಹೊರಸೂಸುವ ಮೇಲ್ಮೈ ಒಂದು ಘನ ವಸ್ತುವಾಗಿರಬಹುದು ಆದರೆ ಮುಖ್ಯವಾಗಿ ನಡೆಯುತ್ತಿರುವ ಸಂಶೋಧನೆಯು ಎಂಜಿನಿಯರಿಂಗ್ ಮೇಲ್ಮೈ ಕಡೆಗೆ ಹೋಗುತ್ತಿದೆ ಆದ್ದರಿಂದ ಎಂಜಿನಿಯರಿಂಗ್ ಮೇಲ್ಮೈ ಇದಕ್ಕೆ ಕಾರಣ ಏಕೆಂದರೆ ಹೊರಸೂಸುವ ಮೇಲ್ಮೈಯ ಉಷ್ಣ ಹೊರಸೂಸುವಿಕೆಯ ಗುಣಲಕ್ಷಣಗಳು ಗರಿಷ್ಠಗೊಳಿಸಲು ಅಥವಾ ಥರ್ಮೋ ದ್ಯುತಿವಿದ್ಯುಜ್ಜನಕ ಜನರೇಟರ್ನ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಿ ಮತ್ತು ನಷ್ಟವನ್ನು ಕಡಿಮೆ ಮಾಡಿ ಉಷ್ಣ ಹೊರಸೂಸುವಿಕೆಯ ಗುಣ ಲಕ್ಷಣಗಳನ್ನು ದ್ಯುತಿವಿದ್ಯುಜ್ಜನಕ ಕೋಶದ ಹೀರಿಕೊಳ್ಳುವ ಗುಣಲಕ್ಷಣಗಳೊಂದಿಗೆ ಹೊಂದಿಕೆಯಾಗಬೇಕು ಆದ್ದರಿಂದ ನೀವು ವಿದ್ಯುತ್ಕಾಂತೀಯ ವಿಕಿರಣವನ್ನು ಹೊಂದಿರುವಾಗ ವಿಕಿರಣ ಶಾಖ ವರ್ಗಾವಣೆಯನ್ನು ಸರಿಯಾಗಿ ಹೇಳೋಣ ಎಂಬ ನಮ್ಮ ಜ್ಞಾನದಿಂದ ಏನನ್ನಾದರೂ ಹೊರಸೂಸಲಾಗುತ್ತದೆ ಎಲ್ಲಾ ತರಂಗಾಂತರಗಳಲ್ಲಿ ವಿಕಿರಣವು ಸಂಭವಿಸುವ ವಿಭಿನ್ನ ಗುಣಲಕ್ಷಣಗಳು ಯಾವುವು ಆದರೆ ಖಂಡಿತವಾಗಿಯೂ ಕೆಲವು ತರಂಗಾಂತರಗಳಲ್ಲಿ ಅದು ಇತರ ತರಂಗಾಂತರಗಳಿಗಿಂತ ಹೆಚ್ಚಾಗಿದೆ ಸರಿ ಆದ್ದರಿಂದ ನಾವು ಮೇಲ್ಮೈಯ ಉಷ್ಣ ಹೊರಸೂಸುವಿಕೆಯ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವಾಗ ಇದು ತರಂಗಾಂತರದ ವ್ಯಾಪ್ತಿಯ ಮೇಲೆ ತರಂಗಾಂತರದ ಮೇಲೆ ವರ್ಣಪಟಲವಾಗಿದೆ ಎಂದರ್ಥ ಇದು ದಿಕ್ಕಿನ ಗುಣಲಕ್ಷಣಗಳನ್ನು ಸ್ಪಷ್ಟ ಬಲವನ್ನು ಹೊಂದಿದೆ ಆದ್ದರಿಂದ ಇದು 360 ಡಿಗ್ರಿ ಗಳಾದ್ಯಂತ ಧ್ರುವೀಕರಣ ಎಲ್ಲಾ ದಿಕ್ಕುಗಳಲ್ಲಿಯೂ ಹೊರಸೂಸಲ್ಪಡುತ್ತದೆ ಮತ್ತು ಹೀಗೆ ಆದ್ದರಿಂದ ಹೊರಸೂಸುವ ಮೇಲ್ಮೈ ಇವುಗಳನ್ನು ಹೊಂದಿರುತ್ತದೆ ಅದು ಸ್ವಂತ ಹೊರಸೂಸುವಿಕೆ ಗುಣಲಕ್ಷಣಗಳು ಮತ್ತು ಮೇಲ್ಮೈಯಲ್ಲಿ ಹೀರಿಕೊಳ್ಳುವಿಕೆಯು ಇಲ್ಲಿ ಹೀರಿಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ದ್ಯುತಿವಿದ್ಯುಜ್ಜನಕ ಕೋಶವು ಸ್ವಂತ ಹೀರಿಕೊಳ್ಳುವ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದ್ದರಿಂದ ಹೊರಸೂಸುವ ಮೇಲ್ಮೈಯ ಹೊರಸೂಸುವಿಕೆಯ ಗುಣಲಕ್ಷಣಗಳು ದ್ಯುತಿವಿದ್ಯುಜ್ಜನಕ ಕೋಶದ ಹೀರಿಕೊಳ್ಳುವ ಗುಣಲಕ್ಷಣಗಳೊಂದಿಗೆ ಹೊಂದಿಕೆಯಾದಾಗ ಉತ್ತಮವಾದ ಹೊಂದಾಣಿಕೆಗಳು ಏಕೆಂದರೆ ನಮ್ಮ ಗುರಿ ಹೊರಸೂಸಲ್ಪಟ್ಟದ್ದನ್ನು ಹೀರಿಕೊಳ್ಳಬೇಕು ಮತ್ತು ಅದು ಗರಿಷ್ಠ ದಕ್ಷತೆ ಅಥವಾ ಕನಿಷ್ಠ ನಷ್ಟವನ್ನು ನೀಡುತ್ತದೆ ಆದ್ದರಿಂದ ಸಹಜವಾಗಿ ಅದನ್ನು ಮಾಡಲು ಎಂಜಿನಿಯರಿಂಗ್ ಮೇಲ್ಮೈ ಚಿಕಿತ್ಸೆ ಇತ್ಯಾದಿ ಮುಖ್ಯವಾಗಿದೆ ಆದರೆ ಕೆಲವೊಮ್ಮೆ ನಾವು ಬಳಸುವುದು ಅಥವಾ ಕೆಲವೊಮ್ಮೆ ಜನರು ಅದನ್ನು ನೋಡುತ್ತಿದ್ದಾರೆ ಅಥವಾ ಆಯ್ದ ಹೊರಸೂಸುವಿಕೆ ಗುಣಲಕ್ಷಣಗಳನ್ನು ಪಡೆಯಲು ಫಿಲ್ಟರ್ಗಳು ಮತ್ತು ಮೇಲ್ಮೈ ಚಿಕಿತ್ಸೆಯನ್ನು ಬಳಸುತ್ತಾರೆ ಆದ್ದರಿಂದ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ನಷ್ಟವನ್ನು ಕಡಿಮೆ ಮಾಡಲು ಇವೆಲ್ಲವನ್ನೂ ಇಂದು ಮಾಡಲಾಗುತ್ತಿದೆ ಆದ್ದರಿಂದ ಹೊರಸೂಸುವ ಮೇಲ್ಮೈಯಿಂದ ಸಂಭವಿಸುವ ಹೆಚ್ಚಿನ ಹೊರಸೂಸುವಿಕೆಯು ದ್ಯುತಿವಿದ್ಯುಜ್ಜನಕ ಕೋಶದಲ್ಲಿ ಹೀರಲ್ಪಡುತ್ತದೆ ಅಲ್ಲಿ ಈ ದ್ಯುತಿವಿದ್ಯುಜ್ಜನಕ ಪ್ರತಿಫಲಕಗಳು ಇತ್ಯಾದಿ ಎಂಐಟಿ ಸೇರಿದಂತೆ ವಿವಿಧ ಗುಂಪುಗಳಲ್ಲಿ ಹೊಸ ಸಂಶೋಧನೆಗಳು ನಿಮಗೆ ತಿಳಿದಿವೆ ಆಸ್ಟಿನ್ ಮತ್ತು ಹಲವಾರು ಇತರ ವಿಶ್ವವಿದ್ಯಾಲಯಗಳನ್ನು ಈ ಸಂಶೋಧನೆ ನಡೆಸುತ್ತದೆ ಆದ್ದರಿಂದ ಇದೀಗ ಇದು ತುಂಬಾ ಆಸಕ್ತಿದಾಯಕ ಕ್ಷೇತ್ರವಾಗಿದೆ ಇದು ತ್ಯಾಜ್ಯ ಶಾಖ ಚೇತರಿಕೆಯಲ್ಲಿ ನಾನು ಹೇಳುವ ಅತ್ಯುತ್ತಮವಾದ ಅಪ್ಲಿಕೇಶನ್ ಅನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆ ಆದರೆ ಭಿನ್ನವಾಗಿ ಅಥವಾ ಆದರೆ ಇತರ ನೇರ ಪರಿವರ್ತನೆ ಸಾಧನಗಳಿಗೆ ದಕ್ಷತೆ ಯಾವುದು ಅಥವಾ ಹೋಲುತ್ತದೆ ನಾವು ಇದ್ದರೆ ಹೊರಸೂಸುವ ಮೇಲ್ಮೈಗೆ ನಾವು ನೀಡಬೇಕಾದ ಉಷ್ಣ ಶಕ್ತಿಯ ಪ್ರಮಾಣದ ದಕ್ಷತೆಯನ್ನು ನೋಡಿ ವಿದ್ಯುತ್ ವಿದ್ಯುತ್ ಶಕ್ತಿಯ ಪ್ರಮಾಣ ಮತ್ತು ಆ ಪದಗಳಲ್ಲಿನ ದಕ್ಷತೆಯನ್ನು ನಾವು ವ್ಯಾಖ್ಯಾನಿಸಿದರೆ ಅದರಿಂದ ಹೊರತೆಗೆಯಲು ನಮಗೆ ಸಾಧ್ಯವಾಗುತ್ತದೆ ಕಡಿಮೆ ಎಂದು ನಾವು ಹೇಳಿದಾಗ 10 ಅಥವಾ ಆ ಶ್ರೇಣಿಯ ಸುತ್ತಿನಲ್ಲಿರಬಹುದು ಆದ್ದರಿಂದ ಖಂಡಿತವಾಗಿಯೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಮ್ಮ ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರಗಳನ್ನು ಅಥವಾ ಇತರ ವಿದ್ಯುತ್ ಉತ್ಪಾದನೆಯ ವಿಧಾನಗಳನ್ನು ಬದಲಿಸಲು ನೀವು ಇದನ್ನು ಯೋಚಿಸಲು ಸಾಧ್ಯವಿಲ್ಲ ಆದರೆ ಆದಾಗ್ಯೂ ಇದು ಸೂಕ್ತವಾಗಿದೆ ಆದರೆ ತ್ಯಾಜ್ಯ ಶಾಖದಿಂದ ಸಹಾಯಕ ವಿದ್ಯುತ್ ಉತ್ಪಾದನೆಗೆ ಇದು ತುಂಬಾ ಒಳ್ಳೆಯದು ಆದ್ದರಿಂದ ನೀವು ಸಾಕಷ್ಟು ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದರೆ ಉಷ್ಣ ಶಕ್ತಿಯ ರೂಪದಲ್ಲಿ ಹೊರಸೂಸುವ ಮೇಲ್ಮೈಯನ್ನು ಬಿಸಿಮಾಡಲು ಮತ್ತು ನೀವು ಅದನ್ನು ಬಿಸಿ ಮಾಡುವಾಗ ನಾವು ಮಾತನಾಡಿದ ಇತರ ಎಲ್ಲಾ ನೇರ ಪರಿವರ್ತನೆ ಸಾಧನಗಳಂತೆಯೇ ನೀವು ಸಾಮಾನ್ಯ ವಿದ್ಯುತ್ ಸ್ಥಾವರದಲ್ಲಿದ್ದರೆ ಮೇಲಕ್ಕೆ ಮತ್ತು ನೀವು 900 ರಿಂದ 1300 ರಂತಹ ತಾಪಮಾನದ ವ್ಯಾಪ್ತಿಯನ್ನು ತಲುಪಲು ಸಾಧ್ಯವಾದರೆ ನಾನು ಹೊರಸೂಸುವ ಪ್ರಾರಂಭದ ಮೇಲ್ಮೈ ಫೋಟಾನ್ಗಳನ್ನು ಹೊರಸೂಸಲು ಪ್ರಾರಂಭಿಸುವ ತಾಪಮಾನದ ವ್ಯಾಪ್ತಿಯನ್ನು ತಲುಪಲು ಸಾಧ್ಯವಾದರೆ ನಾನು ಮಾತನಾಡಿದ ಒಂದು ಶ್ರೇಣಿ ಮತ್ತು ಹೊರಸೂಸುವಿಕೆಯ ಗುಣಲಕ್ಷಣಗಳು ದ್ಯುತಿವಿದ್ಯುಜ್ಜನಕ ಕೋಶದ ಹೀರಿಕೊಳ್ಳುವ ಗುಣಲಕ್ಷಣಗಳಿಗೆ ಹತ್ತಿರವಿರುವಂತಹ ಮೇಲ್ಮೈಯನ್ನು ನೀವು ಎಂಜಿನಿಯರ್ ಮಾಡುತ್ತೀರಿ ನಂತರ ನಾವು ಹೊರಸೂಸುವ ವಿದ್ಯುತ್ ಪರಿವರ್ತನೆ ಅಥವಾ ಪರಿವರ್ತಿಸಲು ಸಾಧ್ಯವಾಗುತ್ತದೆ ಪಿವಿ ಕೋಶದಲ್ಲಿ ನೇರವಾಗಿ ವಿದ್ಯುತ್ಗೆ ಹೊರಸೂಸಲ್ಪಟ್ಟ ಫೋಟಾನ್ಗಳು ಏನೇ ಇರಲಿ ಆದ್ದರಿಂದ ಆ ರೀತಿಯು ಈ ವಿಭಾಗದ ಕೊನೆಯಲ್ಲಿ ಅಥವಾ ನೇರ ಪರಿವರ್ತನೆ ಸಾಧನಗಳಲ್ಲಿನ ಚರ್ಚೆಗೆ ನಮ್ಮನ್ನು ತರುತ್ತದೆ ನೇರ ಪರಿವರ್ತನೆ ಸಾಧನಗಳ ಭಾಗವಾಗಿ ನಾವು ಚರ್ಚಿಸಿದ ವಿಷಯದ ಪುನರಾವರ್ತನೆ ಮಾಡೋಣ ನೇರ ಪರಿವರ್ತನೆ ಸಾಧನಗಳು ಎಂದರೆ ನೇರ ಪರಿವರ್ತನೆ ಸಾಧನಗಳು ಎಂದರೆ ಉಷ್ಣ ಪರಿವರ್ತನೆ ಸಾಧನಗಳು ಎಂದರೆ ತಂತ್ರಜ್ಞಾನಗಳು ಅಥವಾ ಉಷ್ಣ ಶಕ್ತಿಯನ್ನು ನಾವು ನೇರವಾಗಿ ವಿದ್ಯುತ್ ಶಕ್ತಿಗೆ ಪರಿವರ್ತಿಸಬಹುದು ಈಗ ಇದರ ಬಗ್ಗೆ ತುಂಬಾ ದೊಡ್ಡದು ಸಾಮಾನ್ಯ ವಿದ್ಯುತ್ ಸ್ಥಾವರ ಉಗಿ ಟರ್ಬೈನ್ ಚಕ್ರದಲ್ಲಿ ನೆನಪಿಡಿ ಶಕ್ತಿಯ ಇನ್ಪುಟ್ ಇಂಧನ ರೂಪದಲ್ಲಿ ಸುಟ್ಟುಹೋಗುತ್ತದೆ ಆದ್ದರಿಂದ ಅದು ಶಾಖ ಶಕ್ತಿಯ ಉಷ್ಣ ಶಕ್ತಿ ಆದರೆ ನಾವು ಆ ಉಷ್ಣ ಶಕ್ತಿಯನ್ನು ಕೆಲಸ ಮಾಡುವ ದ್ರವವನ್ನು ಬಿಸಿಮಾಡಲು ಬಳಸುತ್ತೇವೆ ಅದು ಆವಿಯ ರೂಪದಲ್ಲಿ ಟರ್ಬೈನ್ ಮೂಲಕ ಹರಿಯುತ್ತದೆ ಮತ್ತು ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಲು ಟರ್ಬೈನ್ ಅನ್ನು ತಿರುಗಿಸುತ್ತದೆ ತಿರುಗುವ ಟರ್ಬೈನ್ ಗಳನ್ನು ಯಾಂತ್ರಿಕ ಶಕ್ತಿಯು ಜನರೇಟರ್ ಮೂಲಕ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಆದ್ದರಿಂದ ಇಂಧನ ಶಾಖ ಯಾಂತ್ರಿಕ ಶಕ್ತಿ ನಂತರ ವಿದ್ಯುತ್ ಶಕ್ತಿ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ನಾನು ಈಗಾಗಲೇ ಉಷ್ಣ ಶಕ್ತಿಯ ಪರೋಕ್ಷ ಪರಿವರ್ತನೆ ಸಾಧನವನ್ನು ಹೊಂದಿದ್ದೇನೆ ನಾನು ಈಗಾಗಲೇ ಉಷ್ಣ ಶಕ್ತಿಯನ್ನು ಹೊಂದಿದ್ದೇನೆ ಅದು ಈ ನೇರ ಪರಿವರ್ತನೆ ಸಾಧನಕ್ಕೆ ಸರಬರಾಜು ಮಾಡಲ್ಪಟ್ಟಿದೆ ಮತ್ತು ಅದರಿಂದ ವಿದ್ಯುಚ್ ಕ್ತಿಯನ್ನು ಪಡೆಯುತ್ತದೆ ಯಾವುದೇ ಚಲಿಸುವ ಭಾಗಗಳು ಯಾವುದೇ ಕೆಲಸದ ದ್ರವ ಸ್ಪಷ್ಟವಾಗಿಲ್ಲ ಆದ್ದರಿಂದ ಇದರ ಭಾಗವಾಗಿ ನಾವು ಥರ್ಮೋ ವಿದ್ಯುತ್ ಉತ್ಪಾದನೆಯ ಮೊದಲ ತಂತ್ರಜ್ಞಾನವನ್ನು ಚರ್ಚಿಸುವ ಮೂಲಕ ಪ್ರಾರಂಭಿಸಿದ್ದೇವೆ ಆದ್ದರಿಂದ ಥರ್ಮೋ ವಿದ್ಯುತ್ ಉತ್ಪಾದನೆ ಯಾವುದು ಅದು ಪಿ ಮತ್ತು ಎನ್ ಜಂಕ್ಷನ್ ಆಗಿದ್ದು ಅದು ಪಿಎನ್ 211 ಪಿ ಡೋಪ್ಡ್ ಅಥವಾ ಧನಾತ್ಮಕವಾಗಿ ಡೋಪ್ಡ್ ಸೆಮಿಕಂಡಕ್ಟರ್ 1 ಋಣಾತ್ಮಕ ಡೋಪ್ಡ್ ಸೆಮಿಕಂಡಕ್ಟರ್ ಆಗಿದೆ ಇವುಗಳನ್ನು ವಿದ್ಯುನ್ಮಾನವಾಗಿ ಸರಣಿಯಲ್ಲಿ ಮತ್ತು ಉಷ್ಣವಾಗಿ ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಮತ್ತು ನಾವು ಅವುಗಳಲ್ಲಿ ಸರಣಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಮಾಡುತ್ತಿರುವುದು ಒಂದು ಕಡೆ ನಾವು ಹೊಂದಿರುವ ತ್ಯಾಜ್ಯ ಶಾಖದ ಮೂಲವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ತಾಪಮಾನವನ್ನು ಥರ್ಮೋಎಲೆಕ್ಟ್ರಿಕ್ ಸಾಧನದ ಇನ್ನೊಂದು ತುದಿ ಅಥವಾ ಇತರ ತುದಿಯನ್ನು ಅಥವಾ ಈ ಪಿಎನ್ ಜಂಕ್ಷನ್ ಜೋಡಿ ಅಥವಾ ಪಿಎನ್ ಜೋಡಿ ಥರ್ಮೋಎಲೆಕ್ಟ್ರಿಕ್ ಜೋಡಿಗಳನ್ನು ಕಡಿಮೆ ತಾಪಮಾನದಲ್ಲಿ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಥರ್ಮೋಎಲೆಕ್ಟ್ರಿಕ್ ಸಾಧನದಲ್ಲಿ ಸಂಭವಿಸುವ ಈ ತಾಪಮಾನದ ಗ್ರೇಡಿಯಂಟ್ ವಿದ್ಯುತ್ ಉತ್ಪಾದನೆಗೆ ಕಾರಣವಾಗುತ್ತದೆ ಏಕೆಂದರೆ ಪಿ ಡೋಪ್ಡ್ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನ್ ಗಳ ಸಂದರ್ಭದಲ್ಲಿ ರಂಧ್ರವಾಗಿರುವ ಚಾರ್ಜ್ ಕ್ಯಾರಿಯರ್ ಗಳು ಎನ್ ಡೋಪ್ಡ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ಅವುಗಳ ಹೆಚ್ಚಿನ ಶಕ್ತಿಯ ಮಟ್ಟದಿಂದಾಗಿ ಚಲಿಸುತ್ತವೆ ಬಿಸಿ ಜಂಕ್ಷನ್ನಿಂದ ಕೋಲ್ಡ್ ಜಂಕ್ಷನ್ ಕಡೆಗೆ ಚಲಿಸುವ ಪ್ರವೃತ್ತಿ ಆದ್ದರಿಂದ ನಾವು ಇದನ್ನು ಪ್ರಾರಂಭಿಸಿದ್ದೇವೆ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಾವು ಮುಂದೆ ಮಾಡಿದ್ದು ಈ ಥರ್ಮೋಎಲೆಕ್ಟ್ರಿಕ್ ಜನರೇಟರ್ಗಳ ದಕ್ಷತೆಯನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನು ಲೆಕ್ಕಾಚಾರ ಮಾಡಲು ನಾವು ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದೇವೆ ಕೆಲಸದ ಔಟ್ಪುಟ್ ಒಂದೇ ಮತ್ತು ಬಲ ಎಂದು ಅರ್ಥವಲ್ಲ ಮತ್ತು ನಾವು ಥರ್ಮೋಎಲೆಕ್ಟ್ರಿಕ್ ಜನರೇಟರ್ಗಳ ಅಪ್ಲಿಕೇಶನ್ಗಳ ಬಗ್ಗೆಯೂ ಮಾತನಾಡಿದ್ದೇವೆ ಮತ್ತು ನಾವು ನೋಡಿದ ಒಂದು ಕುತೂಹಲಕಾರಿ ಸಂಗತಿಯೆಂದರೆ ಅದು ಈಗಾಗಲೇ ಅಪೊಲೊದಲ್ಲಿನ ಬಾಹ್ಯಾಕಾಶ ನೌಕೆಗಳಲ್ಲಿ ಬಳಕೆಯಲ್ಲಿದೆ ಮತ್ತು ಮಾಸ್ ಮೂವರ್ ಅಲ್ಲಿಯೇ ಇತ್ತು ಏಕೆಂದರೆ ಶೀತ ತಾಪಮಾನವು ಸುಲಭವಾಗಿ ಲಭ್ಯವಿರುವುದರಿಂದ ಬಾಹ್ಯಾಕಾಶ 3 ರಿಂದ 5 ಕೆ ಬಲಕ್ಕೆ ಕಡಿಮೆ ತಾಪಮಾನದಲ್ಲಿರುತ್ತದೆ ಮತ್ತು ವಿಕಿರಣಶೀಲ ಪ್ರತಿಕ್ರಿಯೆಗಳ ಮೂಲಕ ಶಾಖದ ಮೂಲವನ್ನು ನೀಡಲಾಯಿತು ಆದ್ದರಿಂದ ಅದು ನಾವು ಅಧ್ಯಯನ ಮಾಡಿದ ಥರ್ಮೋಎಲೆಕ್ಟ್ರಿಕ್ ಜನರೇಟರ್ ಆಗಿತ್ತು ಬಿಸ್ಮತ್ ಟೆಲ್ಯುರೈಡ್ ಹೆಚ್ಚಿನ ಮೌಲ್ಯವನ್ನು ನೀಡಲು ಸಾಧ್ಯವಾದ ಒಂದು ಸಂಶೋಧನಾ ಕಥೆಯನ್ನು ನಾನು ತಿಳಿದಿದ್ದೇನೆ ಏಕೆಂದರೆ ನಾವು ಅದನ್ನು ನ್ಯಾನೊ ಸ್ಕೇಲ್ ಆಗಿ ಬೆಳೆಯಲು ಸಾಧ್ಯವಾಯಿತು ವಿದ್ಯುತ್ ವಾಹಕತೆಯನ್ನು ಸ್ಥಿರವಾಗಿರಿಸಲಾಗಿತ್ತು ಮತ್ತು ಫೋನಾನ್ಗಳು ಹಾದುಹೋಗಲು ಸಾಧ್ಯವಾಗದ ಕಾರಣ ಉಷ್ಣ ವಾಹಕತೆ ಕುಸಿಯಿತು ಆದರೆ ಎಲೆಕ್ಟ್ರಾನ್ ಗಳು ಆ ಉದ್ದದ ಮಾಪಕಗಳ ಮೂಲಕ ಹಾದುಹೋಗಬಹುದು ಆದ್ದರಿಂದ ಅದು ಸ್ಲೈಡ್ ಸಂಶೋಧನಾ ಕಥೆಯಾಗಿದೆ ಆದರೆ ನಾವು ಮಾತನಾಡಿದ ಕುತೂಹಲಕಾರಿ ಕಥೆ ನಾವು ಚರ್ಚಿಸಿದ ಮುಂದಿನ ತಂತ್ರಜ್ಞಾನವೆಂದರೆ ಮ್ಯಾಗ್ನೆಟೋ ಹೈಡ್ರೊಡೈನಾಮಿಕ್ ಅಥವಾ ಎಂಎಚ್ಟಿ ಪೀಳಿಗೆಯ ಮ್ಯಾಗ್ನೆಟೋ ಹೈಡ್ರೊಡೈನಾಮಿಕ್ ವಿದ್ಯುತ್ಕಾಂತೀಯ ಪ್ರಚೋದನೆಯ ಭವಿಷ್ಯದ ನಿಯಮಗಳ ತತ್ವವನ್ನು ಅವಲಂಬಿಸಿರುತ್ತದೆ ಅಥವಾ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ನಾವು ಹೇಳಿದ್ದು ವಿದ್ಯುತ್ ವಾಹಕ ಮತ್ತು ಕಾಂತಕ್ಷೇತ್ರವು ಪರಸ್ಪರ ಹೋಲಿಸಿದರೆ ಚಲಿಸಿದರೆ ಕಂಡಕ್ಟರ್ ಇದು ಮೂರನೇ ದಿಕ್ಕಿನಲ್ಲಿ ವಿದ್ಯುತ್ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಎಮ್ಎಚ್ಟಿ ನಾಳ ಅಥವಾ ಮ್ಯಾಗ್ನೆಟೋ ಹೈಡ್ರೊಡೈನಾಮಿಕ್ ಜನರೇಟರ್ ನಾಳದಲ್ಲಿ ಏನಾಗುತ್ತದೆ ಎಂದರೆ ನಮಗೆ ಈ ಹೆಚ್ಚಿನ ತಾಪಮಾನದ ಅನಿಲಗಳಿವೆ ಇದು ಸಾಕಷ್ಟು ಹೆಚ್ಚಿನ ತಾಪಮಾನಕ್ಕೆ ಬಿಸಿಯಾದಾಗ ಎಲೆಕ್ಟ್ರಾನ್ ಗಳನ್ನು ಹೊರಸೂಸುತ್ತದೆ ಇವು ಎಲೆಕ್ಟ್ರಾನ್ಗಳನ್ನು ಹೊರಸೂಸುವ ಅನಿಲಗಳಾಗಿವೆ ಆದರೆ ನಿಮಗೆ ಅಗತ್ಯವಿರುವ ತಾಪಮಾನದ ಪ್ರಮಾಣವು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ನಾವು ಅದನ್ನು ಸಣ್ಣ ಸೆಡಿಂಗ್ ಅಲ್ಕಲೈನ್ ಅಥವಾ ಸೀಸಿಯಮ್ ಆವಿ ಅಥವಾ ಸಣ್ಣ ಬೀಜದಿಂದ ಬೀಜ ಮಾಡುತ್ತೇವೆ ನಾವು ದಹನ ಅನಿಲಗಳನ್ನು ಒಂದು ಶೇಕಡಾ ಅಥವಾ ಅದಕ್ಕಿಂತ ಕಡಿಮೆ ಸಾಂದ್ರತೆಯೊಂದಿಗೆ ಬೀಜ ಮಾಡುತ್ತೇವೆ ಆದ್ದರಿಂದ ಈ ಎಲೆಕ್ಟ್ರಾನ್ಗಳ ಹೊರಸೂಸುವಿಕೆಯು ಹೆಚ್ಚು ಕೆಳಮಟ್ಟದಲ್ಲಿ ನಡೆಯುತ್ತದೆ ಮತ್ತು ಮತ್ತೆ ನಾವು 3000 ಕೆ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಂತರ ನಾವು ಈ ಅಯಾನೀಕರಿಸಿದ ಅನಿಲವನ್ನು ಒಂದು ನಾಳದ ಮೂಲಕ ಚಲಿಸುವಂತೆ ಮಾಡಲಿದ್ದೇವೆ ಮತ್ತು ಅದರ ಉದ್ದಕ್ಕೂ ನಾವು ಕಾಂತೀಯ ಕ್ಷೇತ್ರವನ್ನು ಅನ್ವಯಿಸುತ್ತೇವೆ ಮತ್ತು ಆಗ ನಾವು ಮತ್ತು ಅದರ ಪರಿಣಾಮವಾಗಿ ನಮ್ಮಲ್ಲಿರುವುದು ಕಾಂತಕ್ಷೇತ್ರ ಮತ್ತು ಕಂಡಕ್ಟರ್ ಪರಸ್ಪರ ಹೋಲಿಸಿದರೆ ಚಲಿಸುತ್ತದೆ ಮತ್ತು ಆದ್ದರಿಂದ ಇತರ 2 ಗೋಡೆಗಳಿಂದ ನಾವು ಡಿಸಿ ಕರೆಂಟ್ ಅಥವಾ ಡಿಸಿ ವೋಲ್ಟೇಜ್ ಅನ್ನು ಸರಿಯಾಗಿ ಉತ್ಪಾದಿಸಬಹುದು ಮತ್ತು ಆಧುನಿಕ ಕುಲುಮೆಗಳು 300 ಕೆ ವರೆಗಿನ ತಾಪಮಾನವನ್ನು ತಲುಪಬಹುದು ಎಂದು ನಿಮಗೆ ತಿಳಿದಿದೆ ಎಂದು ಹೇಳಲು ಇದು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಆದರೆ ಆದಾಗ್ಯೂ ಕೈಗಾರಿಕಾ ಅನ್ವಯಿಕೆಗಳಲ್ಲಿ ಬಳಸಲಾಗುವ ಅನಿಲ ಅಥವಾ ಉಗಿ ಟರ್ಬೈನ್ಗಳು ಅಥವಾ ಅನಿಲ ಟರ್ಬೈನ್ಗಳು ಸಹ ಸಾವಿರ ಕೆಲ್ವಿನ್ಗೆ ಅಥವಾ ಅದಕ್ಕಿಂತ ಹೆಚ್ಚಿನ ವಸ್ತು ನಿರ್ಬಂಧಗಳಿಂದಾಗಿ ನಾವು ಸಾಮಾನ್ಯವಾಗಿ ಸೀಮಿತವಾಗಿರುತ್ತೇವೆ ಆದ್ದರಿಂದ ಈ ಎಲೆಕ್ಟ್ರಾನ್ಗಳ ಹೊರಸೂಸುವಿಕೆಯು ಹೆಚ್ಚು ಕೆಳಮಟ್ಟದಲ್ಲಿ ನಡೆಯುತ್ತದೆ ಮತ್ತು ಮತ್ತೆ ನಾವು 3000 ಕೆ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಂತರ ನಾವು ಈ ಅಯಾನೀಕರಿಸಿದ ಅನಿಲವನ್ನು ಒಂದು ನಾಳದ ಮೂಲಕ ಚಲಿಸುವಂತೆ ಮಾಡಲಿದ್ದೇವೆ ಮತ್ತು ಅದರ ಉದ್ದಕ್ಕೂ ನಾವು ಕಾಂತಕ್ಷೇತ್ರವನ್ನು ಅನ್ವಯಿಸುತ್ತೇವೆ ಮತ್ತು ನಾವು ಮತ್ತು ಅದರ ಪರಿಣಾಮವಾಗಿ ನಮ್ಮಲ್ಲಿರುವುದು ಕಾಂತಕ್ಷೇತ್ರ ಮತ್ತು ಕಂಡಕ್ಟರ್ ಪರಸ್ಪರ ಹೋಲಿಸಿದರೆ ಚಲಿಸುತ್ತದೆ ಆದ್ದರಿಂದ ಕುಲುಮೆಯ ತಂತ್ರಜ್ಞಾನಗಳು ನಮಗೆ ಹೋಗಲು ಅನುವು ಮಾಡಿಕೊಡುವ ಹೆಚ್ಚಿನ ತಾಪಮಾನವನ್ನು ನಾವು ಬಳಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಇದು ನಾವು ಹೆಚ್ಚಿನ ತಾಪಮಾನದಲ್ಲಿ ದಹನವನ್ನು ಹೊಂದಬಹುದು ಸುಮಾರು 300 ಕೆ ನಲ್ಲಿ ಅನಿಲಗಳನ್ನು ಉತ್ಪಾದಿಸಬಹುದು ಸ್ವಲ್ಪ ವಿದ್ಯುತ್ ಉತ್ಪಾದಿಸಲು ಮ್ಯಾಗ್ನೆಟ್ ಅಥವಾ ಹೈಡ್ರೊಡೈನಾಮಿಕ್ ಜನರೇಟರ್ ಬಳಸಿ ಮತ್ತು ಅನಿಲವು 200 ಕೆ ಗಿಂತ ಕಡಿಮೆ ತಾಪಮಾನಕ್ಕೆ ಬರಲು ಅವಕಾಶ ಮಾಡಿಕೊಡಿ ಅಲ್ಲಿ ಅದು ಕಳೆದುಹೋಗುತ್ತದೆ ಅದು ಅಯಾನೀಕರಣ ಸಾಮರ್ಥ್ಯ ಮತ್ತು ಅಲ್ಲಿ ಆ ದಹನ ಅನಿಲವನ್ನು ಬಾಯ್ಲರ್ ನಲ್ಲಿನ ನೀರನ್ನು ಬಿಸಿಮಾಡಲು ಮತ್ತು ಅದನ್ನು ಉಗಿಯಾಗಿ ಪರಿವರ್ತಿಸಲು ಮತ್ತು ಗಾಳಿಯ ಪೂರ್ವಭಾವಿಯಾಗಿ ಕಾಯಿಸಲು ಬಳಸಿದ ನಂತರ ಆದ್ದರಿಂದ ಅದು ಮ್ಯಾಗ್ನೆಟೋ ಹೈಡ್ರೊಡೈನಾಮಿಕ್ ಪೀಳಿಗೆಯ ಎರಡನೆಯದು ಮುಂದೆ ನಾವು ಅಧ್ಯಯನ ಮಾಡಿದ್ದು ಇಲ್ಲಿ ಥರ್ಮೋ ಅಯಾನಿಕ್ ಪೀಳಿಗೆಯೂ ಸಹ ನೀವು ಹೊರಸೂಸುವ ಮೇಲ್ಮೈಯನ್ನು ಹೊಂದಿದ್ದೀರಿ ಅದು ಒಂದು ಘನ ವಸ್ತುವಾಗಿದ್ದು ಅದು ಹೆಚ್ಚಿನ ತಾಪಮಾನಕ್ಕೆ ಮತ್ತು ಹೆಚ್ಚಿನ ತಾಪಮಾನದಲ್ಲಿ ಬಿಸಿಯಾಗುತ್ತದೆ ಅದು ಕೆಲವು ಉಚಿತ ಎಲೆಕ್ಟ್ರಾನ್ಗಳು ಅಥವಾ ಹೊರಗಿನ ಎಲೆಕ್ಟ್ರಾನ್ಗಳು ಶಕ್ತಿಯ ಮಟ್ಟವನ್ನು ತಲುಪಿದಾಗ ಆ ವಸ್ತುಗಳಿಗೆ ಅನುಗುಣವಾದ ಕೆಲಸದ ಕಾರ್ಯ ಇದು ಸಂಗ್ರಾಹಕ ಎಂದು ನಾವು ಕರೆಯುವ ಮತ್ತೊಂದು ವಸ್ತುವಿನ ಕಡೆಗೆ ಒಂದು ಸಣ್ಣ ಅಂತರಕ್ಕೆ ಹೋಗುತ್ತದೆ ಅದು ಗಮನಾರ್ಹವಾಗಿ ಕಡಿಮೆ ತಾಪಮಾನದಲ್ಲಿರುತ್ತದೆ ಅಲ್ಲಿ ಅದು ಹೊರಸೂಸುವವರನ್ನು ಸಂಗ್ರಹಿಸುತ್ತದೆ ಮತ್ತು ಸಂಗ್ರಾಹಕವನ್ನು ಆಯ್ಕೆಮಾಡಲಾಗುತ್ತದೆ ಅಂದರೆ ಸಂಗ್ರಾಹಕನ ಫೆರ್ಮಿ ಮಟ್ಟವು ಹೊರಸೂಸುವವರಿಗಿಂತ ಹೆಚ್ಚಿರುತ್ತದೆ ಆದ್ದರಿಂದ ಸಂಗ್ರಾಹಕ ಈ ಎಲೆಕ್ಟ್ರಾನ್ಗಳನ್ನು ಸಂಗ್ರಹಿಸಿದಾಗ ಅದು ಹೆಚ್ಚಿನ ಸಾಮರ್ಥ್ಯದಲ್ಲಿರುತ್ತದೆ ಮತ್ತು ಆದ್ದರಿಂದ ನಾವು ಈಗ ಸಂಗ್ರಾಹಕ ಮತ್ತು ಹೊರಸೂಸುವವರಾದ್ಯಂತ ಬಾಹ್ಯ ಹೊರೆ ಲಗತ್ತಿಸಿದರೆ ನಾವು ಹೊರಸೂಸುವವರಿಂದ ಸಂಗ್ರಾಹಕಕ್ಕೆ ಬಾಹ್ಯ ಪ್ರವಾಹವನ್ನು ಹೊಂದಿರುತ್ತೇವೆ ಮತ್ತು ಈ ರೀತಿಯಾಗಿ ನಾವು ವಿದ್ಯುತ್ ಶಕ್ತಿಯನ್ನು ಸರಿಯಾಗಿ ಪಡೆಯುತ್ತೇವೆ ಅಂತಿಮವಾಗಿ ನಾವು ಮಾತನಾಡಿದ ನಾಲ್ಕನೆಯ ತಂತ್ರಜ್ಞಾನವೆಂದರೆ ಇಲ್ಲಿ ಥರ್ಮೋ ದ್ಯುತಿವಿದ್ಯುಜ್ಜನಕ ಪೀಳಿಗೆಯೂ ಸಹ ನೀವು ಹೊರ ಸೂಸುವವರನ್ನು ಹೊಂದಿದ್ದೀರಿ ಮತ್ತು ಸಂಗ್ರಾಹಕವು ದ್ಯುತಿವಿದ್ಯುಜ್ಜನಕ ಕೋಶವಾಗಿದೆ ಇದು ಪಿಎನ್ ಜಂಕ್ಷನ್ ಆಗಿದೆ ಇದು ಸೌರ ದ್ಯುತಿವಿದ್ಯುಜ್ಜನಕ ಹಕ್ಕಿನಂತೆಯೇ ಅದೇ ತತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಸಂದರ್ಭದಲ್ಲಿ ಆಪ್ಟಿಕಲ್ ಶಕ್ತಿಯನ್ನು ಹೊರಸೂಸುವ ಮೇಲ್ಮೈಯಿಂದ ಒದಗಿಸಲಾಗಿದೆಯೆಂದರೆ ಸಾಕಷ್ಟು ಬಿಸಿಯಾದಾಗ ಫೋಟಾನ್ಗಳು ಥರ್ಮೋ ಅಯಾನಿಕ್ನಲ್ಲಿ ನೆನಪಿಸಿ ಕೊಳ್ಳುತ್ತವೆ ಅದು ಇಲ್ಲಿ ಎಲೆಕ್ಟ್ರಾನ್ ಗಳನ್ನು ಹೊರಸೂಸುತ್ತದೆ ಅದು ಫೋಟಾನ್ಗಳನ್ನು ಹೊರಸೂಸುತ್ತದೆ ಮತ್ತು ನಂತರ ನಾವು ಏನು ಮಾಡುತ್ತೇವೆ ಎಂಬುದು ಇಂದು ಸಂಶೋಧನೆಯಲ್ಲಿದೆ ಆದ್ದರಿಂದ ಹೊರಸೂಸುವ ಮೇಲ್ಮೈಯ ಹೊರಸೂಸುವಿಕೆಯ ಗುಣಲಕ್ಷಣಗಳು ಪಿವಿ ಮೇಲ್ಮೈಯ ಹೀರಿಕೊಳ್ಳುವ ಗುಣಲಕ್ಷಣ ಗಳೊಂದಿಗೆ ಹೊಂದಿಕೆಯಾಗುತ್ತವೆ ಇದರಿಂದಾಗಿ ನಾವು ಹೊರಸೂಸುವ ಫೋಟಾನ್ಗಳನ್ನು ವಿದ್ಯುಚ್ ಕ್ತಿಗೆ ಪರಿವರ್ತಿಸುತ್ತೇವೆ ಆದ್ದರಿಂದ ಇದು ಫೋಟಾನ್ಗಳ ಸಮರ್ಥ ಪರಿವರ್ತನೆಯಾಗಿದೆ ಆದಾಗ್ಯೂ ಉಷ್ಣ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯು ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರಗಳಿಗೆ ಹೋಲಿಸಿದರೆ ಇನ್ನೂ ಅಸಮರ್ಥವಾಗಿದೆ ಆದ್ದರಿಂದ ಈ ತಂತ್ರಜ್ಞಾನಗಳಲ್ಲಿ ಯಾವುದಾದರೂ ಥರ್ಮೋ ಎಲೆಕ್ಟ್ರಿಕ್ ಥರ್ಮೋ ಅಯಾನಿಕ್ ಥರ್ಮೋ ದ್ಯುತಿವಿದ್ಯುಜ್ಜನಕ ಅಥವಾ ಎಂಎಚ್ಟಿ ಈ ಎಂಎಚ್ಟಿ ಯಲ್ಲಿ ಯಾವುದೂ ಸ್ವಲ್ಪ ಭಿನ್ನವಾಗಿಲ್ಲ ಆದರೆ ಇತರ 3 ಕನಿಷ್ಠ ಇವುಗಳಲ್ಲಿ ಯಾವುದೂ ಸಾಂಪ್ರದಾಯಿಕ ವಿದ್ಯುತ್ ಸ್ಥಾವರಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದಾಗ್ಯೂ ತ್ಯಾಜ್ಯ ಶಾಖವನ್ನು ವಿದ್ಯುತ್ ಸ್ಥಾವರದಿಂದ ವಿದ್ಯುತ್ ಆಗಿ ಪರಿವರ್ತಿಸಲು ನಾವು ಬಯಸಿದರೆ ಇವುಗಳೆಲ್ಲವೂ ಬಹಳ ಉಪಯುಕ್ತವಾದವುಗಳಾಗಿವೆ ಆದ್ದರಿಂದ ಈ ಎಲ್ಲಾ ತಂತ್ರಗಳ ಮೂಲಕ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಸಾಧ್ಯ ಮತ್ತು ನಾನು ಮಾಡಲು ಬಯಸುವ ಕೊನೆಯ ಹಂತವು ಈ ಎಲ್ಲಾ 4 ತಂತ್ರಜ್ಞಾನಗಳಿಗೆ ನಿಜವಾಗಿದೆ ಇವೆಲ್ಲವೂ ಮೂಲಭೂತವಾಗಿ ಶಾಖ ಎಂಜಿನ್ಗಳಾಗಿವೆ ಮತ್ತು ಆದ್ದರಿಂದ ಕಾರ್ನೋಟ್ ದಕ್ಷತೆಯಿಂದ ಸೀಮಿತವಾದ ಅವುಗಳ ಗರಿಷ್ಠ ದಕ್ಷತೆಗಳು ಸರಿ ಆದ್ದರಿಂದ ಇದರೊಂದಿಗೆ ನಾವು 4 ವಿಭಿನ್ನ ತಂತ್ರಜ್ಞಾನಗಳನ್ನು ಅಧ್ಯಯನ ಮಾಡಿದ ನೇರ ಪರಿವರ್ತನೆ ಸಾಧನಗಳಲ್ಲಿ ಈ ವಿಭಾಗದಲ್ಲಿ ಕೊನೆಗೊಳ್ಳುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಏನು ಮಾಡುತ್ತೇವೆಂದರೆ ನಾವು ಹೊಸ ವಿಷಯಕ್ಕೆ ಹೋಗುತ್ತೇವೆ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ